ಆದ್ದರಿಂದ ನೀವು Pg2 ಗೆ ಅನುಗುಣವಾಗಿ ಉತ್ಪನ್ನವನ್ನು ತೆಗೆದುಕೊಳ್ಳಿ 002 Pg2 0 ಈಗ L1 ಅನ್ನು ನೀಡಲಾಗಿದೆ ವಾಸ್ತವವಾಗಿ L1 1 ಎಂದು ತಿಳಿದುಬಂದಿದೆ ಈಗ L211 dPLdPg211 14 0 002 Pg2 ಇದು ನಷ್ಟವಾಗಿದೆಯೆಂದು ಯಾವುದೇ ಗೊಂದಲ ಇರಬಾರದುನಷ್ಟವು Pg2 Pg3Pgm ನ ಕಾರ್ಯವಾದ್ದರಿಂದ ಸಹಜವಾಗಿ ಇದುPg2 ಗೆ ಮಾತ್ರ ಅನ್ವಯಿಸುತ್ತದೆ ಈಗdC1dPg10 35Pg141λಇದನ್ನು ನೀವು ನೋಡಿದ್ದೀರಿ ಆದ್ದರಿಂದ ಹೇಗಾದರೂ L1 1 L1dC1dPg10 35Pg1411 002 Pg2λ ವಾಸ್ತವವಾಗಿ ಇದು ಸಮೀಕರಣ 2 ಸಮೀಕರಣ 1 ರಿಂದ ನೀವುPg1λ 410 35ಮತ್ತು ಸಮೀಕರಣ 2 ರಿಂದ ನೀವುPg21 35 0 002 λಪಡೆಯಬಹುದು ಆದ್ದರಿಂದ Pg1 λ ಈ ಸಮೀಕರಣವು ರೇಖೀಯವಾಗಿದೆ ಆದರೆPg2ನಲ್ಲಿ λ ಅಂಶ ಇದೆ λ ಇದು ರೇಖೀಯವಾಗಿಲ್ಲ ಆದ್ದರಿಂದ ನೇರ ಪರಿಹಾರವನ್ನು ನೀವು ಪಡೆಯುವುದಿಲ್ಲ ಪುನರಾವರ್ತಿತವಾಗಿ ಪರಿಹಾರವು ಸರಿಯಾಗಿರುತ್ತದೆ 6 ರೂ ಇದು ಹೆಚ್ಚು ಅಥವಾ ಕಡಿಮೆ ಸೂಕ್ತವಾದ ಮೌಲ್ಯವಾಗಿದೆ

Pg1 218 857 MW ಮತ್ತು Pg2 159 029 MW ಅದನ್ನು ಪುನರಾವರ್ತಿತವಾಗಿ ಪರಿಹರಿಸಲಾಗಿದೆ ಪ್ರಾರಂಭಿಸಬೇಕು ಮೌಲ್ಯದೊಂದಿಗೆ ಆರಂಭಿಕ ಕೆಲವು ನೀವು ಈಗ PLoss0 001Pg2 702Pg2159 029PLoss0 001159 029 7027 926 MW ಈಗPg1Pg2 PLoss218 857159 926 MW369 96 MW ಎಷ್ಟು ಬರುತ್ತಿದಯೋ ಅದು ಹೊರೆಯಾಗಿರುತ್ತದೆ ಇದು ಅಂದಾಜು 369 96 ಮೆಗಾವ್ಯಾಟ್≈PL1PL2 PL1300 MW PL270 MW ಒಟ್ಟು 370 MW ಆದ್ದರಿಂದ λ 117 6 ಸರಿಯಾದ ಪರಿಹಾರವಾಗಿದೆ ಇದು ಪರಿಗಣಿಸಿ ನಷ್ಟಗಳನ್ನು ಸರಿಯಾಗಿ λ ಲ್ಯಾಂಬ್ಡಾದ ಭೌತಿಕ ಮಹತ್ವ ಆದ್ದರಿಂದ 16 ರ ಸಮೀಕರಣದಿಂದ ನಾವು CT i1mdCiPgi0dPgi ಎಂದು ನೋಡಿದ್ದೇವೆ ಈ ಸಮೀಕರಣವನ್ನು ಪುನಃ 35ರಲ್ಲಿ ಬರೆಯುವುದರಿಂದ ಇದು ಸಿಗುತ್ತದೆ ಮುಂದಿನದು ವಿದ್ಯುತ್ ಸಮತೋಲನ ಸಮೀಕರಣ i1mPgi PLossPL ಸಮೀಕರಣ ಇದು 36 ನಾವು ಮತ್ತೆ 2 ಅವಧಿಯ ಟೇಲರ್ ಸರಣಿ ವಿಸ್ತರಣೆಗೆ ಹೋಗಬೇಕಾಗಿದೆ ಈಗ PL0ರಿಂದ PL0PLಗೆ ಲೋಡ್ ಹೆಚ್ಚಳದಿಂದಾಗಿ ಅನುಗುಣವಾಗಿ Pgi0 ಸಹ ಸೂಕ್ತವಾಗಿದೆ ಆದ್ದರಿಂದ Pgi0 ರಿಂದ Pgi0Pgi ವರೆಗೆ ರೇಖೆಯ ನಷ್ಟದ ಅಭಿವ್ಯಕ್ತಿ ಕೂಡ ಇದಾಗಿದೆ ಇದು Pg2Pg3Pgm ನ ಕಾರ್ಯವಾಗಿದೆ ಆದ್ದರಿಂದ PLossP LossPg20Pg2Pg30Pg3Pgm0Pgm ಇದು ಸಮೀಕರಣ 37 ಆದ್ದರಿಂದ ಲೋಡ್ ಬದಲಾವಣೆಯಿಂದಾಗಿ ಉತ್ಪಾದನೆ ಮತ್ತು ನಷ್ಟವೂ ಬದಲಾಗುತ್ತದೆ ಈಗ ಟೇಲರ್ ಸರಣಿಯಿಂದ ಮೇಲಿನ ಅಭಿವ್ಯಕ್ತಿಯನ್ನು ವಿಸ್ತರಿಸುವುದು ಮತ್ತು ಮೊದಲ 2 ಪದಗಳನ್ನು ಮಾತ್ರ ಉಳಿಸಿಕೊಳ್ಳುವುದು ಇದನ್ನು PLossPLoss0i2mPLossPg0PgiPgi ಎಂದು ಬರೆಯಬಹುದು ಆದ್ದರಿಂದ PLoss i2mPLossPg0PgiPgi ಇದು ಸಮೀಕರಣ 39 ಇಲ್ಲಿ 36 ಮತ್ತು 39 ಸಮೀಕರಣ ಸಿಗುತ್ತದೆ Pg1 ಕಳೆಯಿರಿ ಇದು ನಿಮ್ಮ PLoss ಇದು ನಿಮ್ಮ ಸಮೀಕರಣ 36 ಆದ್ದರಿಂದ PLoss ಇಲ್ಲಿ ಬದಲಿಯಾಗಿರುತ್ತದೆ ಈ ಸಮೀಕರಣವು 1 ರಿಂದ m ವರೆಗೆ ಇರುತ್ತದೆ ನಂತರ ಈ ಸಮೀಕರಣ i1mPgi PLossPL ಇದರರ್ಥ Pg1i2mPgi PLossPL ಇದು PLoss i2mPLossPg0PgiPgi ಆದ್ದರಿಂದ ಈ ಸಮೀಕರಣವನ್ನು ನೀವು 36 ಮತ್ತು 39 ಎಂಬ ಸಮೀಕರಣವನ್ನು Pg1i2m1 PLossPg0PgiPgiPL ಎಂದು ಬರೆಯಬಹುದು ಸಮೀಕರಣ ಇದು 40 ಆದ್ದರಿಂದ ಇದು ನಿಜವಾಗಿ Li11 PLossPg0Pgi ಎಂದು ತಿಳಿದಿದೆ ಇದು 1 PLossPg0PgiLi 1 ಇದರರ್ಥ ಈ ಸಮೀಕರಣದಿಂದ ನಿಮ್ಮL11 ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಬ್ರಾಕೆಟ್ನಲ್ಲಿರುವ ಪದಗಳು Li ದಂಡದ ಅಂಶಗಳ ಪರಸ್ಪರ ಸಂಬಂಧ ಹೊಂದಿವೆ ಏಕೆಂದರೆ ನಾವು Li11 PLossPg0Pgi ಅನ್ನು ತೆಗೆದುಕೊಂಡಿದ್ದೇವೆ L1 1 ಆದ್ದರಿಂದ ಸಮೀಕರಣ 40 ಅನ್ನು i1mLi 1PgiPL ಎಂದು ಬರೆಯಬಹುದು ಎಂದು ನಮಗೆ ತಿಳಿದಿದೆ ಆದ್ದರಿಂದLi×ICiλ ಎಂದು ನಮಗೆ ತಿಳಿದಿದೆ 35ಮತ್ತು 41ನೇ ಸಮೀಕರಣದಿಂದ ನೀವು ಇದನ್ನು ಸರಿಯಾಗಿ ಪಡೆಯುತ್ತೀರಿ ಆದ್ದರಿಂದ ಇದು ನಮಗೆ Li×ICiλ ಎಂದು ತಿಳಿದಿದೆ ನಂತರ ಸಮೀಕರಣ 35 ಮತ್ತು 41 ರಿಂದ ನೀವು ಇದನ್ನು ಪಡೆಯುತ್ತೀರಿ CTλi1mLi 1Pgiλ×PL ಇದು ತುಂಬಾ ಸರಳವಾಗಿದೆ ವಾಸ್ತವವಾಗಿ 35 ಮತ್ತು 36 ಕ್ಕೆ ಹೋದರೆ ಸಿಗುತ್ತದೆ ಇದರ ಅರ್ಥವೇನೆಂದರೆ ಅಂತಿಮವಾಗಿ ಇದು ಮೊದಲಿನಂತೆಯೇ ಆಗುವುದು CTλ×PL ಇದರರ್ಥ ಸಮೀಕರಣ 18 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಪ್ರತಿ ಘಂಟೆಗೆ ವೆಚ್ಚದ ರೂಪಾಯಿ ಹೆಚ್ಚಳವನ್ನು ಲೋಡ್ ಬೇಡಿಕೆಯ ಹೆಚ್ಚಳಕ್ಕೆ ಪ್ರತಿನಿಧಿಸುತ್ತದೆ ಆದ್ದರಿಂದ ಅದೇ ಭೌತಿಕ ಮಹತ್ವ ನಾವು ಪೆನಾಲ್ಟಿ ಫ್ಯಾಕ್ಟರ್ ಅನ್ನು ನೋಡಿದ್ದೇವೆ Li ಈ ವಿಷಯದ ಪ್ರಕಾರ ಇಲ್ಲಿ ನೀವು ಅದನ್ನು ಕರೆಯುತ್ತೀರಿ ಸಾಮಾನ್ಯವನ್ನು ಹೊರತುಪಡಿಸಿ ಉತ್ಪಾದನೆಗೆ ಸಂಬಂಧಿಸಿದಂತೆ ವಿದ್ಯುತ್ ನಷ್ಟದ ಉತ್ಪನ್ನವಾಗಿದೆ ಮತ್ತು L1 ಯಾವಾಗಲೂ 1 ಅದೇ ತತ್ವಶಾಸ್ತ್ರ Li×ICiλ ಮತ್ತು ಲೋಡ್ ಬದಲಾವಣೆಯ ಭೌತಿಕ ಮಹತ್ವವು ನಷ್ಟವನ್ನು ಪರಿಗಣಿಸದೆ ಸಿಗುತ್ತದೆ ಈಗ ನಾವು ಸ್ವಲ್ಪ ಮುಂದುವರಿಯೋಣ ಗ್ರೇಡಿಯಂಟ್ ವಿಧಾನವನ್ನು ಬಳಸಿಕೊಂಡು ನಾವು ಲ್ಯಾಂಬ್ಡಾವನ್ನು ಹೇಗೆ ನಿರ್ಧರಿಸುವುದು ಎಂದು ನೋಡೋಣ ಉದಾಹರಣೆ 4 ರಲ್ಲಿ ನಾವು ತೆಗೆದುಕೊಂಡ ಮೌಲ್ಯವನ್ನು ನಿರ್ಧರಿಸಲು ಪುನರಾವರ್ತನೆಯ ಪ್ರಕ್ರಿಯೆ ಅಗತ್ಯವೆಂದು ನೋಡಿದ್ದೇವೆ ಅದು Pg2 ನ ಕಾರ್ಯವಾಗಿದೆ ಆದರೆ ಸಂಬಂಧವು ರೇಖಾತ್ಮಕವಲ್ಲ ಇದರರ್ಥ ಲ್ಯಾಂಬ್ಡಾವನ್ನು ಕಂಡುಹಿಡಿಯಲು ನಾವು ಕೆಲವು ಪುನರಾವರ್ತನೆ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗಿದೆ ನೀವು ತ್ವರಿತ ಪರಿಹಾರವನ್ನು ಆ ಗ್ರೇಡಿಯಂಟ್ ವಿಧಾನದ ಬಳಕೆಯಿಂದ ಪಡೆಯಬಹುದು ನಾವು ಎರಡೂ ಪ್ರಕರಣಗಳನ್ನು ಪರಿಹರಿಸುತ್ತೇವೆ ಮೊದಲು ನಾವು ನಷ್ಟವಿಲ್ಲದೇ ಪರಿಹರಿಸುತ್ತೇವೆ ಆಮೇಲೆ ನಷ್ಟವನ್ನು ಸರಿಯಾಗಿ ಪರಿಗಣಿಸಿ ಪರಿಹರಿಸುತ್ತೇವೆ 33 13 ಸಮೀಕರಣದಿಂದ ಸಮೀಕರಣವು dCidPgi λ ಎಂದು ನಮಗೆ ತಿಳಿದಿದೆ ಇದನ್ನು 13 ನೇ ಸಮೀಕರಣದಿಂದ ನಾವು ನೋಡಿದ್ದೇವೆ ಅಂದರೆ CiaibiPgidiPgi2 ನೀವು ಇದನ್ನು ತೆಗೆದುಕೊಂಡಾಗ bidiPgiλ ಅಂದರೆ Pgiλ bi2di ಇದು 43ನೇ ಸಮೀಕರಣವಾಗಿದೆ ಈಗ ನಾವು ಗ್ರೇಡಿಯಂಟ್ ವಿಧಾನವನ್ನು ಬಳಸಿಕೊಂಡು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಷ್ಟವನ್ನು ಪರಿಗಣಿಸದಿದ್ದಾಗ ಒಟ್ಟು ಉತ್ಪಾದನೆ ಒಟ್ಟು ಲೋಡ್ಗೆ ಸಮನಾಗಿರುತ್ತದೆ ಸಮೀಕರಣ 10 ರಿಂದ ಇದು ಸಿಗುತ್ತದೆ ಇದು 44 ಮತ್ತು 43 ಸಮೀಕರಣದಿಂದ ಸಿಗುತ್ತದೆ ಇದುPgii1mλ bi2diPL ಅಂದರೆ ಸಮೀಕರಣ 45 ಈ ಸಮೀಕರಣದಿಂದ ನೀವು λPLi1mbi2dii1m12di ಎಂದು ಬರೆಯಬಹುದು ಇದು ಸಮೀಕರಣ 46 ಈಗ ಈ ಭಾಗವನ್ನು ನೀವು ಈಗ ಅರ್ಥಮಾಡಿಕೊಳ್ಳಬೇಕು ಇದು fPL ಎಂದು ಅರ್ಥೈಸುತ್ತೇನೆ ಈಗ ಸಮೀಕರಣ 45 ಅನ್ನು ವ್ಯಾಖ್ಯಾನಿಸೋಣ PL λದ ಕಾರ್ಯವಾದ್ದರಿಂದ ಇದನ್ನು ಅನ್ವಯಿಸಿ ಆದ್ದರಿಂದ f λ PL ಅನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ f λ PL ಅನ್ನು ಸಹ ಬರೆಯಬಹುದು ನೀವು fi1mPgi ಅನ್ನು ಸಹ ಬರೆಯಬಹುದು ಇದರರ್ಥ ಮೇಲಿನ ಸಮೀಕರಣದ ಎಡಭಾಗವನ್ನು ವಿಸ್ತರಿಸುವುದನ್ನು ಈಗ ನಾವು ಮಾಡಬಹುದು K ಟೇಲರ್ ಸರಣಿಯ ಈ ಸಮೀಕರಣವು ಆಪರೇಟಿಂಗ್ ಪಾಯಿಂಟ್ K ಯ K ಬಗ್ಗೆ ಇರುತ್ತದೆ ಸರಣಿಯ 2 ಪದಗಳನ್ನು ಮಾತ್ರ ಪರಿಗಣಿಸುತ್ತೀರಿ ಉನ್ನತ ಆದೇಶದ ಪದವನ್ನು ನಿರ್ಲಕ್ಷಿಸಿದ ನಂತರ ನಮಗೆ fKdfdλKKPL ಸಿಗುತ್ತದೆ ಇದು ನೀವು ಟೇಲರ್ಸ್ ಸರಣಿ ವಿಸ್ತರಣೆ ಎಂದು ಕರೆಯಬಹುದು ಅಂದರೆ ಈ ಸಮೀಕರಣದಿಂದ KPL fKdfdλK ಸಿಗುತ್ತದೆ ಪುನರಾವರ್ತನೆಯ ಇದು 48ನೇ ಸಮೀಕರಣವಾಗಿದೆ ಅಂದರೆ ಇದು f PgKPL fK PL ಲೋಡ್ ನಿಶ್ಚಿತ ಕಲ್ಪನೆಯಾಗಿರುವುದರಿಂದ ಇಲ್ಲಿ f ತೆಗೆದುಕೊಳ್ಳಿ ಪುನರಾವರ್ತನೆಯ ಪ್ರಕ್ರಿಯೆಯ ಮೂಲಕ ಲೋಡ್ ಬದಲಾಗುವುದಿಲ್ಲ PL ಒಂದೇ ಆಗಿರುತ್ತದೆ ಆದರೆ i1mPgiK ಆದ್ದರಿಂದ ಪ್ರತಿ ಪುನರಾವರ್ತನೆಯಲ್ಲೂ Pgiಬದಲಾಗುತ್ತಿದೆ ಲೋಡ್ ಅನ್ನು ನಿವಾರಿಸಲಾಗಿದೆ ಆದರೆ fi1mPgiK ಏಕೆಂದರೆ ಇದು ಪುನರಾವರ್ತನೆಯಲ್ಲೂ ಸಹ ಬದಲಾಗುತ್ತಿದೆ ಆದ್ದರಿಂದ ಇದರರ್ಥ ನೀವು ಇದನ್ನು PgKPL i1mPgiK ಎಂದುಮಾಡಬಹುದು ಇದು ವಾಸ್ತವವಾಗಿ 50ನೇ ಸಮೀಕರಣ ಆದ್ದರಿಂದ ಈಗ ನೀವು ಪಡೆಯಬೇಕಾದದ್ದು fi1mλ bi2di ಏಕೆಂದರೆ ಇಲ್ಲಿಗೆ ಸಂಬಂಧಿಸಿದಂತೆ ಇದರ ಉತ್ಪನ್ನವೂ ನಿಮಗೆ ಬೇಕಾಗುತ್ತದೆ ನಿಮಗೆ ಈಗ ಉತ್ಪನ್ನ 48ನೇ ಸಮೀಕರಣದ ಅಗತ್ಯವಿದೆ ಅಂದರೆ dfdλi1m12di ಇದು ಸಮೀಕರಣ 51 ಆಗಿದೆ 48 49 ಮತ್ತು 51ಸಮೀಕರಣದಿಂದ ಇದನ್ನು ಇಲ್ಲಿ ಬರೆಯಲಾಗಿದೆ KPgKi1m12di ಇದು 52ನೇ ಸಮೀಕರಣ ಯಾವುದೇ ಪುನರಾವರ್ತನೆಯಲ್ಲಿ K1KK ಆದ್ದರಿಂದ ಇದು 53 ನೇ ಸಮೀಕರಣವಾಗಿದೆ PgKನಿರ್ದಿಷ್ಟಪಡಿಸಿದ ನಿಖರತೆಗಿಂತ ಕಡಿಮೆಯಿಲ್ಲದಿದ್ದರೆ ಪ್ರಕ್ರಿಯೆಯನ್ನು ಮುಂದುವರಿಸಲಾಗುತ್ತದೆ ಇದು K ಪುನರಾವರ್ತನೆಯ ಎಣಿಕೆ ಆದರೆ ನಾವು ಸರಿಯಾಗಿ ಪರಿಗಣಿಸಿ ನಷ್ಟವನ್ನು ಲ್ಯಾಂಬ್ಡಾದ ನಿರ್ಣಯ ಮಾಡೋಣ ನಿಜವಾಗಿ ಈ ನಷ್ಟ ಸೂತ್ರವು PLoss i1mj1mPgiBijPgj ಎಂದು ಆಗುತ್ತದೆ ಇದನ್ನು ಕೊನೆಯಲ್ಲಿ ಪಡೆಯಲಾಗುತ್ತದೆ ನಂತರ ಈ ಸಂಪೂರ್ಣ ನಿರಂತರತೆಯು ನಿಜವಾಗಿ ಕಳೆದುಹೋಗುತ್ತದೆ ಸದ್ಯಕ್ಕೆ ಈ ಸೂತ್ರವು ಹೀಗೆಯೇ ಇರಲಿ ಈ ಎಲ್ಲವನ್ನು ಮಾಡಿದ ನಂತರ ನಾನು ಕೊನೆಯಲ್ಲಿ ನಷ್ಟ ಸೂತ್ರ ಪಡೆಯುತ್ತೇನೆ ಒಟ್ಟು ಪ್ರಸರಣ ನಷ್ಟವನ್ನು ಜನರೇಟರ್ ವಿದ್ಯುತ್ ಉತ್ಪಾದನೆಗಳ ಚತುರ್ಭುಜ ಕ್ರಿಯೆಯಾಗಿ ವ್ಯಕ್ತಪಡಿಸುವುದು

PLoss i1mj1mPgiBijPgj ಇದು ಸಮೀಕರಣ 54 30ನೇ ಸಮೀಕರಣದಿಂದ ನಾವು dCidPgiλdPLossdPgiλ ಇದು ಸಮೀಕರಣ 55 ನಾವು 30ನೇಸಮೀಕರಣಕ್ಕೆ ಹಿಂತಿರುಗುತ್ತೇವೆ ನೀವು ಕರೆಯುವದನ್ನು ನೀವು ತೆಗೆದುಕೊಂಡರೆ ಅದು ಒಂದು dCidPgiλ λdPLossdPgi ಅಂದರೆ dCidPgiλ1 dPLossdPgi ಇದರರ್ಥ λdCidPgi1 dPLossdPgi ಇದು ನಿಮಗೆ ತಿಳಿದಿದೆ ಮತ್ತು ನಾವು Liಅನ್ನು ಮಾಡಿದ್ದೇವೆ ಇದು ನಿಮ್ಮ 55 ನೇ ಸಮೀಕರಣವಾಗಿದೆ ನೀವು Pgiಗೆ ಸಂಬಂಧಿಸಿದಂತೆ ಈ ಸಮೀಕರಣದ ಉತ್ಪನ್ನವನ್ನು ತೆಗೆದುಕೊಂಡರೆ ಅದನ್ನು ನೀವು ಹೀಗೆ ಕರೆಯಬಹುದು dPLossdPgi2j1mBijPgj ಇದು ಸಮೀಕರಣ 56 ಆಗುತ್ತದೆ ಧನ್ಯವಾದಗಳು ಮತ್ತೆ ಸಿಗೋಣ